ಎಲ್ಲರಿಗೂ ಶುಭೋದಯ ಇಂದಿನ ತರಗತಿಯಲ್ಲಿ ಭಾಗವಹಿಸುತ್ತಿರುವ ಎಲ್ಲರಿಗೂ ಸ್ವಾಗತ ಇದು ಈ ಕೋರ್ಸಿನ ಮೊದಲನೆಯ ತರಗತಿ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಆಂಗಿಕ ಭಾಷೆಯು ನಮ್ಮ ವೃತ್ತಿಪರ ಸಂವಹನದ ಅವಿಭಾಜ್ಯ ಅಂಗ ಸಕಾರಾತ್ಮಕ ಆಂಗಿಕ ಭಾಷೆಯು ನಮ್ಮನ್ನು ನಾವು ಯಶಸ್ವಿಯಾಗಿ ಪ್ರಸ್ತುತ ಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇಂದಿನ ತರಗತಿಯಲ್ಲಿ ನಾವು ಆಂಗಿಕ ಭಾಷೆ ಅದರ ವ್ಯಾಪ್ತಿ ಮತ್ತು ಪ್ರಸ್ತುತತೆಯನ್ನು ಕುರಿತಂತೆ ವ್ಯಾಖ್ಯಾನಗಳನ್ನು ತಿಳಿದುಕೊಳ್ಳೋಣ

ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಹೇಳಬೇಕು ಎಂದುಕೊಳ್ಳುವುದಕ್ಕೂ ಅದನ್ನು ಹೇಳುವ ರೀತಿಗೂ ನಡುವೆ ಆಂಗಿಕ ಭಾಷೆಯು ಅಸ್ತಿತ್ವ ಪಡೆಯುತ್ತದೆ ಏಕೆಂದರೆ ಒಬ್ಬ ವ್ಯಕ್ತಿಯ ಆಂಗಿಕ ಭಾಷೆ ತಿಳಿಸುವಂತಹ ಸೂಕ್ಷ್ಮ ಮತ್ತು ಸಮಗ್ರ ಅಭಿವ್ಯಕ್ತಿಗಳನ್ನು ಒಳಗೊಂಡಂತೆ ವ್ಯಕ್ತಿಯ ಧೋರಣೆಗಳು ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಆಂಗಿಕ ಭಾಷೆಯ ಸಹಾಯದಿಂದ ನಾವು ಎದುರಿಗಿರುವ ವ್ಯಕ್ತಿಯು ವಿನಮ್ರನೋ ಅಥವಾ ದುರಹಂಕಾರಿಯೋ ಅಥವಾ ಅವನು ಗರ್ವಿಷ್ಠನೋ ಅಥವಾ ಹಕ್ಕೊತ್ತಾಯ ಮಾಡುತ್ತಿದ್ದಾನೆಯೋ ಅಥವಾ ಖಿನ್ನನಾಗಿರುವನೋ ಅಥವಾ ಕೋಪಗೊಂಡಿರುವನೋ ಅಥವಾ ತಾಳ್ಮೆ ಕಳೆದುಕೊಂಡಿರುವನೋ ಎಂಬುದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಆಂಗಿಕ ಭಾಷೆಯ ಸಹಾಯದಿಂದ ನಾವು ಒಬ್ಬ ವ್ಯಕ್ತಿಯ ನಿಜವಾದ ವ್ಯಕ್ತಿತ್ವವನ್ನು ಮತ್ತು ಅವನ ನಿಜವಾದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ ಒಂದು ಪುಸ್ತಕವನ್ನು ಓದಿ ಹೇಗೆ ಅದನ್ನು ಅರ್ಥಮಾಡಿಕೊಳ್ಳಬಹುದು ಅದೇ ರೀತಿ ಆಂಗಿಕ ಭಾಷೆಯ ಸಹಾಯದಿಂದಲೂ ಕೂಡ ಒಬ್ಬ ಮನುಷ್ಯನನ್ನು ಅವನ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿದೆ ಹೀಗೆ ಆಂಗಿಕ ಭಾಷೆ ಮತ್ತು ಅಶಾಬ್ದಿಕ ಸಂವಹನದ ಮೂಲಕ ನಾವು ಸತ್ಯವನ್ನು ಗ್ರಹಿಸಿ ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ನೀಡಬಹುದು ಸಂವಹನದ ಅಶಾಬ್ದಿಕ ಅಂಶಗಳು ಸಮಗ್ರ ಹಾಗೂ ಸೂಕ್ಷ್ಮ ಅಭಿವ್ಯಕ್ತಿಗಳು ಎರಡನ್ನು ಹೊಂದಿವೆ ಹಾಗಾದರೆ ಆಂಗಿಕ ಭಾಷೆಯ ಸಮಗ್ರ ಅಭಿವ್ಯಕ್ತಿ ಮತ್ತು ಸೂಕ್ಷ್ಮ ಅಭಿವ್ಯಕ್ತಿ ಎರಡರ ನಡುವೆ ಇರುವ ವ್ಯತ್ಯಾಸಗಳೇನು ಸಮಗ್ರ ಅಭಿವ್ಯಕ್ತಿಗಳು ಎಂದರೆ ಕಣ್ಣಿಗೆ ಗೋಚರಿಸುವ ಆಂಗಿಕ ಭಾಷೆಯ ಅಂಶಗಳು ಉದಾಹರಣೆಗೆ ನಗು ಇದೇ ರೀತಿ ಸೂಕ್ಷ್ಮ ಅಭಿವ್ಯಕ್ತಿಗಳು ಎಂದರೆ ಬಹಳ ಕಿರಿದಾದ ಅಭಿವ್ಯಕ್ತಿಗಳು

ಇದರಲ್ಲಿ ಒಂದೆಡೆ ಕೆಲಸ ಮಾಡುವ ಸಹೋದ್ಯೋಗಿಗಳನ್ನು ಪರಸ್ಪರರ ಬಗ್ಗೆ ಮಾತನಾಡಿ ಎಂದು ಕೇಳಿದಾಗ ಅಥವಾ ಒಂದು ಚಲನಚಿತ್ರವನ್ನು ಕುರಿತು ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಂದು ಉದಾಹರಣೆಗಾಗಿ ಕೇಳಿದಾಗ ಅವರೆಲ್ಲರೂ ಬಹಳ ಜಾಗರೂಕತೆಯಿಂದ ಉತ್ತಮ ಅಥವಾ ಸಕಾರಾತ್ಮಕ ಪದಗಳನ್ನು ಅಭಿವ್ಯಕ್ತಿಗಳನ್ನು ಬಳಸಿ ಅವರ ಸಹೋದ್ಯೋಗಿಗಳ ಬಗ್ಗೆ ಮಾತನಾಡಿದರು ರೋಮ್ ದೇಶದ ವಾಗ್ಮಿಗಳು ಮತ್ತು ವಾಕ್ಚತುರರು ನಿರಂತರವಾಗಿ ಅವರ ಭಾಷಣಗಳಲ್ಲಿ ಭಾಷಣದ ಸನ್ನೆಗಳು ಮತ್ತು ಮುಖ ಹಾಗೂ ಧ್ವನಿಯ ಏರಿಳಿತದ ಮಹತ್ವವನ್ನು ಗುರುತಿಸಿ ಬಳಸುತ್ತಿದ್ದರು ಅಂದರೆ ವಿವಿಧ ರೀತಿಯ ನೋಟಗಳನ್ನು ಹಾಗೂ ಅದರ ವ್ಯಾಖ್ಯಾನಗಳನ್ನು ಅಧ್ಯಯನ ಮಾಡಬಹುದು ಅಂದರೆ ಅವರ ಮಾತುಗಳಲ್ಲಿ ಅವರ ಉಚ್ಚಾರಣೆಯಲ್ಲಿ ಒಂದು ಪದಕ್ಕೂ ಮತ್ತೊಂದು ಪದಕ್ಕೂ ಅವರು ನೀಡುತ್ತಿದ್ದ ಅಂತರದಲ್ಲಿ ನಮಗೆ ಅವರ ಮನಸ್ಸಿನಲ್ಲಿ ಮತ್ತೊಬ್ಬರ ಬಗೆಗೆ ದ್ವೇಷವಿದೆಯೋ ಅಥವಾ ಸ್ನೇಹ ವಿದೆಯೋ ಹಾಗೂ ಆ ದ್ವೇಷ ಅಥವಾ ಸ್ನೇಹದ ಆಳ ಎಷ್ಟು ಎಂಬುದು ಕೂಡ ಸ್ಪಷ್ಟವಾಗಿ ತಿಳಿಯುತ್ತಿತ್ತು ಕಣ್ಣ ಕೆಳಗಿನ ಚರ್ಮದ ಸಣ್ಣ ಸೆಳೆತವೋ ಅಥವಾ ಹೆಮಿಫೇಶಿಯಲ್ನ ಸೆಳೆತವೋ ಮುಖದಲ್ಲಿ ಮಾತನಾಡುವಾಗ ನಗುವಿದ್ದರೂ ಕಣ್ಣುಗಳು ಬೇರೆಯೇ ಭಾವನೆಗಳನ್ನು ವ್ಯಕ್ತಪಡಿಸುವುದು ಹೀಗೆ ಇವುಗಳನ್ನು ಸೂಕ್ಷ್ಮ ಅಭಿವ್ಯಕ್ತಿಗಳು ಎಂದು ಹೇಳುತ್ತೇವೆ ಈ ಸೂಕ್ಷ್ಮ ಅಭಿವ್ಯಕ್ತಿಗಳು ಪ್ರಮುಖವಾಗಿದ್ದು ಆಂಗಿಕ ಭಾಷೆಯ ಸಮಗ್ರ ಅಭಿವ್ಯಕ್ತಿಗಳಿಗಿಂತಲೂ ಬಹಳ ಪ್ರಮುಖವಾದವು ಸೂಕ್ಷ್ಮ ಅಭಿವ್ಯಕ್ತಿಗಳು ಎಂಬ ಉಕ್ತಿಯನ್ನು ಮೊದಲನೆಯ ಬಾರಿಗೆ Paul Ekman ಎಂಬುವರು ತಮ್ಮ Telling Lies ಎಂಬ ಪುಸ್ತಕದಲ್ಲಿ 1985 ರಲ್ಲಿಇವುಗಳಿಗೆ ಇನ್ನು ಮುಂದೆ ಉದಾಹರಣೆಗಳು ಕೊಡಬೇಕೆಂದರೆ ನಾವು ಹಾಕಿಕೊಳ್ಳುವ ಉಡುಪು ಅಥವಾ ನಾವು ಬಳಸುವ ಸುಗಂಧದ್ರವ್ಯ ಇನ್ನಿತರ ಯಾವುದೇ ಅಲಂಕಾರಿಕ ವಸ್ತುಗಳು ಇಂದಿನ ಅತಿ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಈ ಅಂಶಗಳನ್ನು ಕೂಡ ಆಂಗಿಕ ಭಾಷೆಯ ವಿಸ್ತರಣೆ ಎಂದು ಹೇಳಬಹುದು ಆದುದರಿಂದ ಮಾಧ್ಯಮಗಳ ವಿಸ್ತೃತ ಅಸ್ತಿತ್ವ ವಾಣಿಜ್ಯೋದ್ಯಮಗಳ ಬೆಳವಣಿಗೆ ಮತ್ತು ಇತರ ಎಲ್ಲ ವೃತ್ತಿಪರ ಕ್ಷೇತ್ರಗಳಲ್ಲಿಯೂ ಕೂಡ ಸ್ಪರ್ಧಾತ್ಮಕತೆ ಹೆಚ್ಚುತ್ತಿರುವಾಗ ಆಂಗಿಕ ಭಾಷೆಯ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆಯನ್ನು ಅರ್ಥಮಾಡಿಕೊಳ್ಳುವುದು ನಮಗೆ ಅನಿವಾರ್ಯವಾಗಿದೆ ಮಾಧ್ಯಮದ ಅಸ್ತಿತ್ವವು ಈ ನಿರ್ದಿಷ್ಟ ವಲಯದ ಅಧ್ಯಯನದ ಗೀಳನ್ನು ಹೆಚ್ಚಿಸಿದೆ ವಿಶೇಷವಾಗಿ ಸೆಲೆಬ್ರಿಟಿಗಳನ್ನು ಕುರಿತಂತೆ ನಾವು ಹೆಚ್ಚಾಗಿ ಅವರ ಆಂಗಿಕ ಭಾಷೆಯನ್ನು ಗಮನಿಸುತ್ತಾ ನಮ್ಮ ಭಾಷೆಯನ್ನು ಉತ್ತಮಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ ನಿಯತಕಾಲಿಕೆಗಳಲ್ಲಿ ವಿಡಿಯೋ ಚಾನೆಲ್ಲುಗಳಲ್ಲಿ ಮತ್ತು ಟಿವಿ ಚಾನೆಲ್ಲುಗಳಲ್ಲಿ ಕೂಡ ನಿರಂತರವಾಗಿ ಸೆಲೆಬ್ರಿಟಿಗಳ ಭಾಷೆಯನ್ನು ಕುರಿತು ಕಾರ್ಯಕ್ರಮಗಳನ್ನು ನಾವು ನೋಡುತ್ತಿರುತ್ತೇವೆ ನಟ ನಟಿಯರ ರಾಜಕಾರಣಿಗಳ ಸಮಾಜ ಸುಧಾರಕರ ಆಂಗಿಕ ಭಾಷೆಯನ್ನು ಈ ಚಾನಲ್ಗಳು ನಿರಂತರವಾಗಿ ಬಿತ್ತರಿಸುತ್ತಲೆ ಇರುತ್ತವೆ ಅದೇನೆಂದರೆ NBC ಟೆಲಿವಿಷನ್ನಿನ ಕಾರ್ಯಕ್ರಮವೊಂದರಲ್ಲಿ Madonnaಳನ್ನು ಸಂದರ್ಶನಕ್ಕೆ ಆಹ್ವಾನಿಸಿದ್ದ FBI ಏಜೆಂಟ್ ಒಬ್ಬನು ಅವಳು ನಿಜವಾಗಿಯೂ ಗರ್ಭವತಿಯೋ ಅಲ್ಲವೋ ಎಂಬುದನ್ನು ತಿಳಿಯಲು ಅವಳ ಕಣ್ಣುಗಳ ರೆಪ್ಪೆಗಳು ಅಲುಗಾಡುತ್ತವೆಯೋ ಇಲ್ಲವೋ ಎಂಬುದನ್ನು ಗಮನಿಸಿ ವಿಶ್ಲೇಷಿಸುತ್ತಿದ್ದನು ಹೀಗೆ ಮಾಧ್ಯಮದ ಕಡೆಗೆ ಬೆಳೆಯುತ್ತಿರುವ ಅರಿವು ಮತ್ತು ತಂತ್ರಜ್ಞಾನದ ಉತ್ತಮ ಬೆಳವಣಿಗೆಯು ಇಂತಹ ಸೂಕ್ಷ್ಮ ಮತ್ತು ಸಮಗ್ರ ಅಭಿವ್ಯಕ್ತಿಗಳ ಅಧ್ಯಯನದ ಪ್ರಾಮುಖ್ಯತೆಗೆ ಒತ್ತು ಕೊಟ್ಟಿವೆ ಆಂಗಿಕ ಭಾಷೆಯ ಅಶಾಬ್ದಿಕ ಅಂಶಗಳ ಸಂವಹನವನ್ನು ಕುರಿತಂತೆ ವಿವಿಧ ನಿಘಂಟುಗಳು ಬೇರೆ ಬೇರೆಯ ವ್ಯಾಖ್ಯಾನಗಳನ್ನು ಆಸಕ್ತಿಕರವಾಗಿ ನೀಡಿವೆ Collins English Dictionaryಯ 12ನೆಯ ಆವೃತ್ತಿಯು 2012ರಲ್ಲಿ ಪ್ರಕಟವಾಯಿತು ಈ ವ್ಯಾಖ್ಯಾನದಲ್ಲಿ ನಾವು ಕಂಡುಕೊಳ್ಳುವುದು ಏನೆಂದರೆ ಮಾಹಿತಿಯನ್ನು ಸಂವಹನದ ಮೂಲಕ ರವಾನಿಸುವಾಗ ನಮ್ಮ ಸುಪ್ತ ಮನಸ್ಸಿನಲ್ಲಿ ಇರುವ ಭಾವನೆಗಳು ನಮಗೆ ಅರಿವಿಲ್ಲದೆಯೇ ಹೊರಗೆ ಮುಖ ಚರ್ಚೆಯ ಮೇಲೆ ಸೂಕ್ಷ್ಮ ಮತ್ತು ಸಮಗ್ರ ಸನ್ನೆಗಳ ಮೂಲಕ ಹೊರಬೀಳುತ್ತವೆ ಎಂಬುದು ಪ್ರಜ್ಞಾಪೂರ್ವಕ ಮತ್ತು ಪ್ರಜ್ಞಾ ರಹಿತ ಈ ಅಂಶಗಳನ್ನು ಮುಂದೆ ಚರ್ಚಿಸೋಣ Webster's New World College Dictionary ತನ್ನ 5ನೆಯ ಆವೃತ್ತಿಯನ್ನು 2012 ರಲ್ಲಿ ಪ್ರಕಟಿಸಿತು ಇದರ ಪ್ರಕಾರ ಮಾತನಾಡುವಾಗ ಅಥವಾ ಭಾಷಣವನ್ನು ನೀಡುವಾಗ ಅಶಾಬ್ದಿಕ ಸಂವಹನಕ್ಕೆ ಸೇವೆ ಸಲ್ಲಿಸುವ ಮುಖಚರ್ಯೆಗಳು ಪ್ರಜ್ಞಾ ರಹಿತ ಆಂಗಿಕ ಚಲನವಲನಗಳು ಮತ್ತು ಸನ್ನೆಗಳೇHedwig Lewis ರವರ ಪ್ರಕಾರ ಆಂಗಿಕ ಸಂವಹನವು ಒಬ್ಬ ವ್ಯಕ್ತಿಯ ವೈಯಕ್ತಿಕ ಭಾವನೆಗಳು ಧೋರಣೆಗಳು ಅವನ ಆಲೋಚನೆಗಳನ್ನು ದೇಹದ ಅಂಗಾಂಗಗಳ ಮೂಲಕ ಅಂದರೆ ಸನ್ನೆಗಳ ಮೂಲಕ ಭಂಗಿಯ ಮೂಲಕ ಸ್ಥಾನದ ಮೂಲಕ ತನ್ನ ಮತ್ತು ಮತ್ತೊಬ್ಬನ ನಡುವೆ ಅವನು ಪಾಲಿಸುವ ಅಂತರದ ಮೂಲಕ ಪ್ರಜ್ಞಾಪೂರ್ವಕ ಅಥವಾ ಪ್ರಜ್ಞಾ ರಹಿತ ಸ್ಥಿತಿಯಲ್ಲಿ ಭಾಷೆಗೆ ಸೇವೆ ಸಲ್ಲಿಸುವ ಒಂದು ವ್ಯವಸ್ಥೆಯಾಗಿದೆ ಈ ಎಲ್ಲಾ ವ್ಯಾಖ್ಯಾನಗಳನ್ನು ನೋಡಿದಾಗ ನಿಘಂಟಿನ ವ್ಯಾಖ್ಯಾನಗಳಿಗಿಂತ ಹೆಡ್ವಿಗ್ ಲಿವೆಸ್ ರವರ ವ್ಯಾಖ್ಯಾನವು ಹೆಚ್ಚು ಅರ್ಥಪೂರ್ಣ ಮತ್ತು ಪರಿಪೂರ್ಣತೆಯನ್ನು ಹೊಂದಿದೆ ಎಂಬುದು ನನ್ನ ಭಾವನೆ ಆಂಗಿಕ ಭಾಷೆಯನ್ನು ಅಥವಾ ಸಂವಹನದ ಅಶಾಬ್ದಿಕ ಅಂಶಗಳನ್ನು ಪದಗಳ ಜೊತೆಗೆ ಅಥವಾ ಪದಗಳು ಇಲ್ಲದೆಯೇ ಸ್ವತಂತ್ರವಾಗಿಯೂ ಕೂಡ ಬಳಸಬಹುದು ಉದಾಹರಣೆಗೆ ಜನರಿಂದ ತುಂಬಿರುವ ಒಂದು ಕೋಣೆಯಲ್ಲಿ ನಮ್ಮ ಗೆಳೆಯರನ್ನು ಸನ್ನೆಯ ಮೂಲಕ ಯಾವ ಮಾತು ಆಡದೇ ಅವರ ಗಮನವನ್ನು ನಾವು ಸಂವಹನದ ಅಂಶಗಳಾದ ಶಾಬ್ದಿಕ ಮತ್ತು ಅಶಾಬ್ದಿಕ ಎರಡನ್ನೂ ಒಟ್ಟಾರೆಯಾಗಿ ಗಮನಿಸಿದಾಗ ಮಾತ್ರ ಪರಿಸ್ಥಿತಿಯನ್ನು ನಿಖರವಾಗಿ ಗ್ರಹಿಸಲು ಸಾಧ್ಯವಾಗುತ್ತದೆ ಸಂವಹನ ನಡೆಸುತ್ತಿರುವ ಅಂತಹ ಪೂರ್ಣ ವಿಷಯ ಅರ್ಥವಾಗುವುದು ಈ ಎರಡು ಅಂಶಗಳನ್ನು ಒಟ್ಟಾರೆಯಾಗಿ ತೆಗೆದುಕೊಂಡಾಗ ಮಾತ್ರ ಉದಾಹರಣೆಗೆ ಯಾರೊಂದಿಗಾದರೂ ನಾವು ಮಾತನಾಡುವಾಗ ಯಾವುದೇ ವಿಷಯವನ್ನು ಅವರು ನಮಗೆ ಹೇಳುತ್ತಿರುವರು ಎಂದಾದರೆ ಆಗ ಅವರ ಆಂಗಿಕ ಭಾಷೆಯನ್ನು ಗಮನಿಸಿ ಅವರ ಮುಖಚರ್ಯೆ ಮತ್ತು ಇತರ ಸನ್ನೆಗಳನ್ನು ಗಮನಿಸಿ ನಾವು ಅವರಿಗೆ ವಿಷಯವನ್ನು ಎಷ್ಟರಮಟ್ಟಿಗೆ ಗ್ರಹಿಸಿ ಕೊಂಡಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಈ ಅಂಶಗಳು ಅಂತರ್ ವ್ಯಕ್ತಿಯ ಸಂವಹನ ಹಾಗೂ ಗುಂಪು ಸಂವಹನ ಎರಡರಲ್ಲೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಏಕೆಂದರೆ ನಾವು ಏನೇ ಹೇಳುವಾಗಲೂ ಕೂಡ ನಮ್ಮ ಮಾತಿಗಿಂತಲೂ ಹೆಚ್ಚಾಗಿ ಅಶಾಬ್ದಿಕ ಸಂವಹನದ ಅಂಶಗಳು ಮಾತನಾಡುತ್ತವೆ ಸಂವಹನದ ಆಶಾಬ್ದಿಕ ಅಂಶಗಳನ್ನು ಕುರಿತಂತೆ ಕ್ರೋಡೀಕರಿಸಿದ ಅಧ್ಯಯನಗಳು ತಡವಾಗಿ ಆರಂಭವಾದರೂ ಮಾನವ ಸoಕುಲವು ಆದಿಕಾಲದಿಂದಲೂ ಇದರ ಮಹತ್ವವನ್ನು ತಿಳಿದಿತ್ತು ಸಾಹಿತ್ಯ ಮತ್ತು ಕಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪುರಾವೆಗಳು ಅಸಂಖ್ಯ ಲಭ್ಯವಿವೆ ಸಾಹಿತ್ಯ ಮತ್ತು ಕಲೆಯಲ್ಲಿ ಅಶಾಬ್ದಿಕ ಸಂವಹನಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಶೇಕ್ಸ್ಪಿಯರ್ ನ ಕಾಲದಲ್ಲಿಯೇ ದಾಖಲಿಸಿರುವುದನ್ನು ಕಂಡುಕೊಂಡಿದ್ದೇವೆ ಶೇಕ್ಸ್ಪಿಯರ್ ತನ್ನ ಸಾಹಿತ್ಯದಲ್ಲಿ ಹೆಚ್ಚಾಗಿ ಕಣ್ಣುಗಳ ಅಭಿವ್ಯಕ್ತಿಗೆ ಒತ್ತು ಕೊಟ್ಟಿದ್ದು ಮನುಷ್ಯನ ವ್ಯಕ್ತಿತ್ವ ಅಥವಾ ನಡತೆಯು ಅವನ ಕಣ್ಣಿನಲ್ಲಿ ವ್ಯಕ್ತವಾಗುತ್ತದೆ ಎಂದು ಅವರು ಭಾವಿಸಿದ್ದರು Henry IV ನಾಟಕದ ಎರಡನೆಯ ಭಾಗದಲ್ಲಿ ಅವರು ಹೇಳುತ್ತಾರೆ ನೀನು ಆ ರೀತಿ ನನ್ನನ್ನು ನೋಡಬೇಡ ನಿನ್ನ ಕಣ್ಣುಗಳು ನನ್ನನ್ನು ಗಾಯಗೊಳಿಸುತ್ತವೆ ಎಂದಿದ್ದಾರೆ ಇದರಿಂದ ನಮಗೆ ತಿಳಿಯುವುದೇನೆಂದರೆ ನವೋದಯದ ಕಾಲದಿಂದಲೂ ಕೂಡ ಜನರಿಗೆ ಅಶಾಬ್ದಿಕ ಸಂವಹನದ ಮಹತ್ವ ಮತ್ತು ಸಂವಹನ ನಡೆಸುವಾಗ ತಮ್ಮ ಯೋಚನೆಗಳನ್ನು ಮಾಹಿತಿಯನ್ನು ಮತ್ತು ಭಾವನೆಗಳನ್ನು ಇತರರಿಗೆ ನಿಖರವಾಗಿ ಹೇಗೆ ತಲುಪಿಸಬೇಕೆಂಬುದನ್ನು ಅರಿತಿದ್ದರು ಕಲೆಯಲ್ಲಿಯು ಕೂಡ ಅಶಾಬ್ದಿಕ ಸಂವಹನ ವನ್ನು ಶ್ರೀಮಂತವಾಗಿ ಬಳಸಿಕೊಂಡಿರುವಂತಹ ಉದಾಹರಣೆಗಳನ್ನು ನಾವು ಕಲಾವಿದರ ಕುಂಚದ ಕೈಚಳಕದಲ್ಲಿ ಕಂಡಿದ್ದೇವೆ ಹದಿನಾರನೆಯ ಶತಮಾನದ ಉತ್ತರಾರ್ಧದಲ್ಲಿ ಅಥವಾ ಹದಿನೇಳನೆಯ ಶತಮಾನದ ಆರಂಭದಲ್ಲಿ The Cardsharps ಎಂಬ ವರ್ಣ ಚಿತ್ರವೊಂದನ್ನು ರಚಿಸಿದ ಇಟಲಿಯ ಕಲಾವಿದ ಕರಾವಳಿಯ ಆಗಲೇ ಕಿನೆಸಿಕ್ಸ್ ನ ಮಹತ್ವವನ್ನು ಅರಿತಿದ್ದು ಅಂದಿನ ಅವನ ಸಮಕಾಲೀನ ಸಮಾಜದ ಅವಮಾನಕರ ದೃಶ್ಯವೊಂದನ್ನು ಸೆರೆ ಹಿಡಿದಿರುವುದನ್ನು ನಾವು ಕಾಣಬಹುದು Fresco ಚಿತ್ರಕಲೆ ಎಂದು ಕರೆಯಲ್ಪಡುವ ಇದು ಮೈಕೆಲ್ಯಾಂಜೆಲೊರವರ ಅತ್ಯಂತ ಮಹತ್ವದ ಚಿತ್ರಕಲೆ Sistine Chapel ಎಂಬ ಚರ್ಚ್ ಒಂದರ ಸೂರಿನಲ್ಲಿ ಇದನ್ನು ಹಾಕಲಾಗಿದೆ ಕೇವಲ ಈ ಚಿತ್ರವನ್ನು ನೋಡಿದ ಕೂಡಲೇ ನಾವು ಕುಂಚಕ ಏನನ್ನು ಹೇಳಲು ಬಯಸುತ್ತಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು ಇರಲಿ ಈಗ ನನ್ನ ಮನಸ್ಸಿಗೆ ತುಂಬಾ ಹತ್ತಿರವಾಗಿರುವ ಮತ್ತೊಂದು ವರ್ಣಚಿತ್ರವನ್ನು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ ನನ್ನ ದೇಶದವರೇ ಆದ 19ನೇ ಶತಮಾನದ ಕುಂಚ ಕಾರರಲ್ಲಿ ಒಬ್ಬರಾದ ವಿಶ್ವನಾಥ್ ದುರಂದರ ರವರ ವರ್ಣ ಚಿತ್ರ ಇದಾಗಿದೆ ಈ ಕಲಾಕೃತಿಯಲ್ಲಿ ಕಲಾವಿದ ಹಿಂದೂ ವಿವಾಹ ಒಂದರ ದೃಶ್ಯವನ್ನು ಸೆರೆಹಿಡಿದಿದ್ದಾನೆ ನಾವು ನೋಡುತ್ತಿರುವಂತೆ ಈ ವರ್ಣ ಚಿತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ವಿಶಿಷ್ಟ ಮುಖಚರ್ಯೆ ಯನ್ನು ಹೊಂದಿದ್ದು ಅವರ ಉಡುಪು ಕೂಡ ಸೂಕ್ಷ್ಮವಾಗಿ ಚಿತ್ರಿಸಲ್ಪಟ್ಟಿದೆ ಈ ವರ್ಣ ಚಿತ್ರದಲ್ಲಿ ಪ್ರತಿಯೊಂದು ಪಾತ್ರವು ಕೂಡ ವಿಭಿನ್ನ ಭಾಷೆಯನ್ನು ಮಾತನಾಡುವ ವರಾಗಿದ್ದು ಅವರ ಉದ್ದೇಶಗಳು ಮತ್ತು ಸೂಕ್ಷ್ಮತೆಗಳು ಜೊತೆಗೆ ಅವರ ಸಾಮಾಜಿಕ ನಿಲುವುಗಳನ್ನು ನೋಡಿದ ತಕ್ಷಣವೇ ಅರ್ಥವಾಗುವ ಹಾಗೆ ಅವರ ಆಂಗಿಕ ಭಾಷೆಯನ್ನು ಕಲಾವಿದರು ಬಹಳ ಜಾಣತನದಿಂದ ಚಿತ್ರಿಸಿದ್ದಾರೆ ಸಾಹಿತ್ಯ ಮತ್ತು ಲಲಿತಕಲೆ ಗಳಿಂದ ಆಚೆಗೂ ಕೂಡ ನಿರಂತರವಾಗಿ ಆಂಗಿಕ ಭಾಷೆ ಎಡೆಗೆ ವೃತ್ತಿಪರ ಅರಿವು ಇದ್ದದ್ದನ್ನು ನಾವು ಕಾಣುತ್ತೇವೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ನಾನು ಸಿಸಿರೋ ಮತ್ತು ಕ್ವಿಂಟಿಲ್ಲಿಯನ್ ರವರುಗಳನ್ನು ಉಲ್ಲೇಖಿಸಲು ಇಚ್ಚಿಸುತ್ತೇನೆ ಇದು ಸಮಕಾಲೀನ ಪ್ರಜಾಪ್ರಭುತ್ವದ ಮೂಲ ಕೌಶಲ್ಯವಾಗಿ ಬಹಳ ಮಹತ್ವವನ್ನು ಪಡೆದಿತ್ತು 18ನೆಯ ಮತ್ತು 19ನೇ ಶತಮಾನದಲ್ಲಿ ನಡೆದ ಯುರೋಪಿನ ಆಶುಭಾಷಣ ಚಳುವಳಿಯು ಕೂಡ ಭಾಷೆಗೆ ಮತ್ತು ಧ್ವನಿಯ ಏರಿಳಿತ ಕ್ಕೆ ಒತ್ತು ಕೊಟ್ಟಿತ್ತು ಚಾರ್ಲ್ಸ್ ಡಾರ್ವಿನ್ ರವರ The Expression of the Emotions in Man and Animals ಎಂಬ ಪುಸ್ತಕವು 1872 ರಲ್ಲಿಅವರ ಅಧ್ಯಯನವು ಬಹುಪಾಲು ಉಪಾಖ್ಯಾನ ದತ್ತಾಂಶವನ್ನು ಆಧರಿಸಿದ್ದರೂ ಕೂಡ ಡಾರ್ವಿನ್ ರವರು 1872 ರಲ್ಲಿ ನೀಡಿರುವ ಎಲ್ಲಾ ವಿಮರ್ಶೆಯೂ ಕೂಡ ಇವತ್ತಿನವರೆಗೂ ಪ್ರಸ್ತುತವೆನಿಸುವ ಜೊತೆಗೆ ಅವು ಇನ್ನಷ್ಟು ವೈಜ್ಞಾನಿಕ ತನಿಖೆಗಳ ಮೂಲಕ ಊರ್ಜಿತಗೊಂಡಿವೆ ಆದಾಗ್ಯೂ ಅನೇಕ ಭಾಷೆಯ ಕ್ರೋಡಿಕೃತ ಅಧ್ಯಯನವು ಒಂದು ವೈಜ್ಞಾನಿಕ ಅಧೀನದ ವಿಭಾಗವಾಗಿ ಇಪ್ಪತ್ತನೆಯ ಶತಮಾನದಿಂದೀಚೆಗೆ ಆರಂಭವಾಯಿತು 1940ರ ದಶಕದ ಉತ್ತರಾರ್ಧದಲ್ಲಿ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ರೇ ಬರ್ಡ್ವಿಸ್ಟೆಲ್ Prof ಪ್ರೊಫೆಸರ ರೇ ರವರು ಮಾನವಶಾಸ್ತ್ರಜ್ಞರಾಗಿದ್ದು ಇವರಿಂದ ಪ್ರೇರಿತವಾದ ಹಲವಾರು ಸಂಶೋಧಕರು ಬಹುಬೇಗ ಈ ಅಧ್ಯಯನ ವಲಯಕ್ಕೆ ಪಾದಾರ್ಪಣೆ ಮಾಡಿದರು ಇಂದಿಗೂ ಕೂಡ ನಾವು ಆಂಗಿಕ ಭಾಷೆಗೆ ಬಳಸುವ ಹಲವಾರು ಪದಗಳನ್ನು ಪ್ರೊಫೆಸರ್ ರೇ ಮತ್ತು ಅವರ ಸಂಶೋಧನಾ ಸಹೋದ್ಯೋಗಿಗಳು ಕೊಡುಗೆಯಾಗಿ ನೀಡಿದ್ದವೇ George L Trager ರವರು paralinguistics ಎನ್ನುವ ಪದವನ್ನು 1950 ಆಸುಪಾಸಿನಲ್ಲಿAlbert Mehrabian ಸ್ವತಹ ಬ್ಯಾಲೆ ನೃತ್ಯಗಾರ ಆಗಿದ್ದರಿಂದ ಬರ್ಡ್ವಿಸ್ಟಲ್ ರವರಿಗೆ ಅಧ್ಯಯನ ಸಾಮಗ್ರಿಯನ್ನು ತಯಾರಿಸಲು ಇಂತಹ ಕೊಡುಗೆ ನೀಡಲು ಸಾಧ್ಯವಾಯಿತು Professor Ray Birdwhistell ಮತ್ತು Albert Mehrabian ರವರು ಇಬ್ಬರೂ ಸೇರಿ ಜನರ ಪ್ರತಿಕ್ರಿಯೆಗಳನ್ನು ಪ್ರಯೋಗಾತ್ಮಕವಾಗಿ ಲ್ಯಾಬ್ ನಲ್ಲಿ ದಾಖಲಿಸಲು ಆರಂಭಿಸಿದರು

ಅವರುಗಳು ಆಂಗಿಕ ಭಾಷೆ ಎಂಬ ಪದವನ್ನು ಎಲ್ಲಿಯೂ ಬಳಸಿರುವುದು ನಾವು ಕಂಡಿಲ್ಲ ಬದಲಾಗಿ ಸಂವಹನದ ಅಶಾಬ್ದಿಕ ಅಂಶಗಳು ಎಂಬ ಉಕ್ತಿಯನ್ನು ಬಳಸಿರುತ್ತಾರೆ ಇದು 1970 ರಲ್ಲಿ Julius Fast ಅವರ ಪುಸ್ತಕದ ಪ್ರಕಟಣೆಯೊಂದಿಗೆ ಜನಪ್ರಿಯBody Language ಎಂದೇ ಈ ಪುಸ್ತಕದ ಶೀರ್ಷಿಕೆ ಇದ್ದು ಕೆಲವು ಬಾರಿ ಪುಸ್ತಕಕ್ಕಿಂತ ಪುಸ್ತಕದ ಶೀರ್ಷಿಕೆಯೂ ಹೆಚ್ಚು ಆಕರ್ಷಕವಾಗಿಪುಸ್ತಕದಲ್ಲಿರುವ ಸಂದೇಶ ನೆನಪಿಲ್ಲದಿದ್ದರೂ ಪುಸ್ತಕದ ಶೀರ್ಷಿಕೆ ಮಾತ್ರ ನಮ್ಮ ನೆನಪಿನಲ್ಲಿ ಉಳಿದು ಬಂದಿದೆ ಸರಿ ಹಾಗಾದ್ರೆ ಆಂಗಿಕ ಭಾಷೆಯ ನಿಖರವಾದ ಪ್ರಾಮುಖ್ಯತೆ ಏನು Professor Ray Birdwhistell ಮತ್ತು Mehrabian ರವರು ಹತ್ತು ಲಕ್ಷಕ್ಕೂ ಹೆಚ್ಚು ಆಂಗಿಕ ಸನ್ನೆಗಳು ಮತ್ತು ಸಂದೇಶಗಳನ್ನು ಪಟ್ಟಿಮಾಡಿ ದಾಖಲಿಸಿದ್ದಾರೆ Mehrabian ಹೇಳುವುದೇನೆಂದರೆ ಒಂದು ಸಂದೇಶದ ಪ್ರಭಾವವು ಶಾಬ್ದಿಕ paralanguage ಸ್ವರ ಧ್ವನಿಯ ಏರಿಳಿತ ಇತ್ಯಾದಿ ಹಾಗೂ ಅಶಾಬ್ದಿಕ ವಸ್ತುಗಳ ಸಂಯೋಜನೆಯಾಗಿದೆ ಇವರು ಶಬ್ದಗಳನ್ನ ಶೇಕಡಾ 7 paralanguage ಅನ್ನು ಶೇಕಡಾ 35 ಹಾಗೂ ಆಂಗಿಕ ಭಾಷೆಯನ್ನು ಸನ್ನೆಗಳು ಭಂಗಿ ಅಕ್ಷಿ ಸಂಪರ್ಕ ಇತ್ಯಾದಿ ಶೇಕಡಾ 58 ಇಂದು ಒಟ್ಟಾರೆಯ ಸಮಗ್ರ ಸಂವಹನವನ್ನು ವಿಭಜಿಸಿದ್ದಾರೆ ಈ ವಿಭಜನೆಯನ್ನು ನಂತರದಲ್ಲಿ ಅವರು ಮಾರ್ಪಡಿಸಿ ಹೇಳಿದ್ದೇನೆಂದರೆ ಮನುಷ್ಯನ ಸಂವಹನವನ್ನು ಈ ರೀತಿಯಾಗಿಯೇ ಕಟ್ಟುನಿಟ್ಟಾಗಿ ವಿಭಾಗಿಸಲು ಸಾಧ್ಯವಿಲ್ಲ ಎಂದು ಆದರೂ ನಮ್ಮ ಅನುಭವದಲ್ಲಿ ನಾವು ಕಂಡುಕೊಂಡಿರುವುದು ಏನೆಂದರೆ ಪರಸ್ಪರ ಮುಖಾಮುಖಿ ಸಂವಹನ ನಡೆಸುವಾಗ ಮನುಷ್ಯನ ಶಬ್ದಗಳಿಗಿಂತ ಹೆಚ್ಚಾಗಿ ಅವನ ಆಂಗಿಕ ಭಾಷೆ ಮತ್ತು ಪ್ಯಾರಾ ಲ್ಯಾಂಗ್ವೇಜ್ ಮಹತ್ವವನ್ನು ಪಡೆಯುತ್ತದೆ ಈ ತರಗತಿಯಲ್ಲಿ ನಾನು ಆಂಗಿಕ ಭಾಷೆಯ 9 ಅಂಶಗಳನ್ನು ಪಟ್ಟಿ ಮಾಡುತ್ತಿದ್ದೇನೆ ಇವುಗಳನ್ನು ವಿವರವಾಗಿ ಮುಂದೆ ಚರ್ಚಿಸೋಣ ಈಗ ಒಂದೊಂದರಂತೆ ಇವುಗಳನ್ನು ನೋಡೋಣ ಆಂಗಿಕ ಭಾಷೆಯ 9 ಅಂಶಗಳಲ್ಲಿ ಮೊದಲನೆಯದು ನಾವು ಅಧ್ಯಯನ ಮಾಡಲು ತೆಗೆದುಕೊಳ್ಳುವ ಅಂಶವೆಂದರೆ Proxemics ಪ್ರಾಕ್ಸಿಮಿಕ್ಸ್ Proxemics ಎಂಬುದು ಒಂದು ಅಧ್ಯಯನ ಕ್ಷೇತ್ರವಾಗಿದ್ದು ಒಬ್ಬರು ಇಬ್ಬರು ಸಂವಹನಕಾರರು ಸಂವಹನ ನಡೆಸುವಾಗ ಅವರ ನಡುವೆ ಏರ್ಪಡುವ ದೈಹಿಕ ಅಂತರವನ್ನು ಅಧ್ಯಯನ ಮಾಡುತ್ತದೆ ಇದರ ಜೊತೆಗೆ proxemics ಕೇವಲ ಇಬ್ಬರ ನಡುವಿನ ಅಂತರವನ್ನು ಅಧ್ಯಯನ ಮಾಡುವುದು ಅಷ್ಟೇ ಅಲ್ಲದೆ ಅದು ವಿವಿಧ ಸಮಾಜೋ ಸಾಂಸ್ಕೃತಿಕ ಮಾದರಿಗಳಲ್ಲಿ ಹಣವನ್ನು ಹೇಗೆ ಜೋಡಣೆ ಆಗುತ್ತದೆ ಎಂಬುದನ್ನು ಕೂಡ ಅಧ್ಯಯನ ಮಾಡುತ್ತದೆ ನಾವು ಅಧ್ಯಯನ ಮಾಡಲು ತೆಗೆದುಕೊಳ್ಳುವ ಎರಡನೆಯ ಅಂಶವೆಂದರೆ oculesics ಅಥವಾ ಅಕ್ಷಿ ಸಂಪರ್ಕದ ಅಧ್ಯಯನ ಕಣ್ಣಿನ ಭಾಷೆ ಕಣ್ಣಿನ ಚಲನವಲನ ಎಡಗೈ ವ್ಯಕ್ತಿಗಳು ಹಾಗೂ ಬಲಗೈ ವ್ಯಕ್ತಿಗಳು ಇವರುಗಳಲ್ಲಿ ಕಣ್ಣಿನ ನಡವಳಿಕೆ ಹೇಗೆ ವಿಭಿನ್ನವಾಗಿದೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ Oculesics ಎಂಬ ಪದದ ಅರ್ಥವನ್ನು ನಾವು ಇಲ್ಲಿ ಬಹಳ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗುತ್ತದೆ ನಾವು ತೆಗೆದುಕೊಳ್ಳುವ ಮೂರನೆಯ ಅಂಶವೆಂದರೆ Haptics ಅಂದರೆ ಸ್ಪರ್ಶದಇಲ್ಲಿ ತೋರಿಸಲಾಗಿರುವ ಛಾಯಾಚಿತ್ರಗಳಲ್ಲಿ ನೀವು ಅರ್ಥಮಾಡಿಕೊಳ್ಳಬಹುದಾದುದು ಏನೆಂದರೆ ಹೇಗೆ ಸ್ಪರ್ಶವು ವಿವಿಧ ಧೋರಣೆಗಳನ್ನು ಹಾಗು ವಿವಿಧ ಭಾವನೆಗಳನ್ನು ಜನರಿಗೆ ಸಂಭವಿಸುತ್ತದೆ ಎಂಬುದು ನಾಲ್ಕನೆಯ ಅಂಶ Kinesics ಸಂವಹನ ನಡೆಸುವಾಗ ಜನರ ಚಲನವಲನಗಳಲ್ಲಿ ನ ಆಂಗಿಕ ಸನ್ನೆಗಳು ಮತ್ತು ಭಂಗಿಗಳನ್ನು Kinesics ಅಧ್ಯಯನ ಮಾಡುತ್ತದೆ ಅವು ಯಾವುವೆಂದರೆ Emblems Illustrators and Affect Displays Emblem ಸ್ಥಿರ ಚಿಹ್ನೆಗಳ ಸಾಂಕೇತಿಕ ಅರ್ಥಗಳನ್ನು ಅಧ್ಯಯನ ಮಾಡುತ್ತದೆ ಉದಾಹರಣೆಗೆ ನೀರೊಳಗಿನ ಈಜುಗಾರರ ಉಡುಪು ತನ್ನದೇ ಆದ ಸಾಂಕೇತಿಕ ಅರ್ಥವನ್ನು ಹೊಂದಿದೆ ಅಂದರೆ ಪ್ರಜ್ಞಾಪೂರ್ವಕ ಮತ್ತು ಪ್ರಜ್ಞರಹಿತ ಇವೆರಡರ ಮೂಲಕ ಸಂದೇಶವು ವ್ಯಕ್ತವಾಗುತ್ತದೆ ಏಕೆಂದರೆ ಇವುಗಳಿಗೆ ಸಾಂಕೇತಿಕ ಅರ್ಥಗಳು ಇದ್ದು ಅವು ಸ್ಥಿರವಾಗಿದೆ ಇನ್ನು ಕೆನ್ನೆಸ್ಎಕ್ಸ್ ನ ಇನ್ನೆರಡು ಅಂಶಗಳು ಅಂದರೆ ಇಲ್ಲಸ್ಟ್ರೇಟರ್ಗಳು ಮತ್ತು affect display ಗಳನ್ನು ನೋಡೋಣ ಈ ಸೂಕ್ಷ್ಮ ಅಭಿವ್ಯಕ್ತಿಗಳು ಬಹಳ ಸಣ್ಣ ಅಂಶಗಳಾಗಿದ್ದು ಮಾತನಾಡುವಾಗ ಇವು ವ್ಯಕ್ತವಾಗುತ್ತವೆ ಉದಾಹರಣೆಗೆ ನಾನು ಹೌದು ಎಂದು ಹೇಳಬೇಕಾದರೆ ಮುಖದಲ್ಲಿ ಯಾವುದೇ ಭಾವನೆಗಳನ್ನು ಹೊಂದಿರದೆ ಆದ್ದರಿಂದ ನಾವು ಇಲ್ಲಿ ಅರ್ಥಮಾಡಿಕೊಳ್ಳಬೇಕಾಗಿರುವುದು ಏನೆಂದರೆ ಇಲ್ಲುಸ್ತ್ರೇಟರ್ ಗಳೆಂದರೆ ಇಂತಹ ಸಣ್ಣ ಸಣ್ಣ ಭಾವನೆಗಳು ಮುಖದ ಮೇಲೆ ಮುಖಚರ್ಯೆ ಗಳಲ್ಲಿ ವ್ಯಕ್ತವಾಗಿ ನಾವು ಮಾತನಾಡುವಾಗ ನಮ್ಮ ಆಂಗಿಕ ಭಾಷೆಯೊಡನೆ ತೊಡಗುತ್ತವೆ ಬಹಿರ್ಮುಖಿ ಯಾದ ವ್ಯಕ್ತಿಗಳು ಆಂಗಿಕ ಭಾಷೆಯನ್ನು ಬಹಳ ಆರಾಮದಾಯಕವಾಗಿ ಹಾಗೂ ಸುಲಲಿತವಾಗಿ ಅವರ ಸನ್ನೆಗಳು ಹಾಗೂ ಭಂಗಿಗಳ ಮೂಲಕ ವ್ಯಕ್ತಪಡಿಸುತ್ತಾರೆ ಎಂಬುದು ಸತ್ಯ ಅದೇ ರೀತಿ ಯಾವುದೇ ವ್ಯಕ್ತಿ ಸಂಕೋಚ ಸ್ವಭಾವದವನು ಅಥವಾ ಅಂತರ್ಮುಖಿಯಾಗಿದ್ದ ಅವರು ಆಂಕಿಕ ಭಾಷೆಗಳನ್ನು ಬಳಸುವಲ್ಲಿ ಬಹಳ ಸಂಕೋಚ ಪಡುತ್ತಾರೆ ಮುಕ್ತವಾಗಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಕಷ್ಟಪಡುತ್ತಾರೆ Affect displays ಕೂಡ ಒಂದು ರೀತಿಯ Illustrator ಗಳೇ ಆಗಿವೆ ಒಂದೇ ವಿಭಿನ್ನತೆ ಎಂದರೆ illustrator ಗಳು ಮನುಷ್ಯನ ನಿಜವಾದ ಉದ್ದೇಶವನ್ನು ವಿವರಿಸಿದರೆ Affect displays ಮನುಷ್ಯನನ್ನು ಸುಳ್ಳು ಹೇಳಲು ಅನುವುಮಾಡಿಕೊಡುತ್ತದೆ ಹೀಗೆ ಕೆಲವು ಬಾರಿ ಸಭ್ಯ ಸುಳ್ಳುಗಳು ಹೇಳುವುದು ಸಮಾಜಕ್ಕೆ ಅಗತ್ಯವಾಗಿರುತ್ತದೆ ನೀವು ನಿಮ್ಮ ಗೆಳೆಯರ ಮನೆಗೆ ಹೋಗಿರುತ್ತೀರಿ ಎಂದಿಟ್ಟುಕೊಳ್ಳಿ ಅಲ್ಲಿ ನಿಮಗಾಗಿ pudding cake or cookies ಯಾವುದಾದರೊಂದನ್ನು ನಿಮಗೆ ಅವರು ನೀಡುತ್ತಾರೆ ಆಗ ನೀವು ಏನು ಹೇಳುವಿರಿ ಬಾಳ ರುಚಿಯಾಗಿದೆ ಅಥವಾ ಓ ಅದ್ಭುತ ಇದರ ಜೊತೆಗೆ ಮುಖದ ಮೇಲೆ ಸುಳ್ಳು ನಗೆಯೊಂದನ್ನು ಹಾಕಿಕೊಂಡು ನೀವು ಬಹಳ ಸಂತೋಷವಾಗಿ ಅದನ್ನು ಆರಾಧಿಸುತ್ತಿರುವೆ ಹಾಗೂ ಅವರು ನೀಡಿರುವ ಸವಿನಯ ಭಾವನೆಯನ್ನು ಕೂಡ ಪ್ರಶಂಸಿಸುವ ಸಲುವಾಗಿ ಶ್ರಮ ಹಾಕುವಿರಿ ಉದಾಹರಣೆಯಾಗಿ ಹೇಳಬೇಕೆಂದರೆ ಕೆಲವು ಸಾಮಾಜಿಕ ಸಂದರ್ಭಗಳಲ್ಲಿ ನಾವು ಸಭ್ಯ ಸುಳ್ಳುಗಳನ್ನು ಹೇಳುತ್ತೇವೆ ಆದರೂ Affect display ಗಳನ್ನು ನಾವು ಸತತವಾಗಿ ನಮ್ಮ ನೈಜ ಭಾವನೆಗಳನ್ನು ಮುಚ್ಚಿಡಲು ಬಳಸಲು ಸಾಧ್ಯವಿಲ್ಲ ಕೇವಲ ಎರಡರಿಂದ ಮೂರು ನಿಮಿಷಗಳು ಮಾತ್ರ ನಾವು affect display ಗಳನ್ನು ಬಳಸಲು ಸಾಧ್ಯವಿರುತ್ತದೆ ನಾವು ಬಳಸುವ ಪದಗಳ ಅರ್ಥವನ್ನು ಬಿಟ್ಟು ನಮ್ಮ ಧ್ವನಿಗೆ ಸಂಬಂಧಿಸಿದ ಎಲ್ಲವೂ ಕೂಡ ಪ್ಯಾರಾಲ್ಯಾಂಗ್ವೇಜ್ ನಾ ಪರಿದಿಯೊಳಗೆ ಬರುತ್ತದೆ ಒಂದೇ ಪದವನ್ನು ವಿವಿಧ ಅರ್ಥಗಳು ಬರುವಂತೆ ನಾವು ಉಚ್ಚರಿಸಬಹುದು ಉದಾಹರಣೆಗೆ ಯಾರಾದರೂ ಒಬ್ಬರು ತರಗತಿಗೆ ತಡವಾಗಿ ಬರುತ್ತಾರೆ ಎಂದಿಟ್ಟುಕೊಳ್ಳಿ ಅವರನ್ನು ನಾವು ಒಳಗೆ ಬರಲು ಬಿಡುತ್ತೇವೆ ಆದರೆ ಆ ಪ್ರಕ್ರಿಯೆಯಲ್ಲಿ ನಮ್ಮ ಧ್ವನಿ ಹೇಗಿರುತ್ತದೆ ಎಂದರೆ ಅವರು ತಡವಾಗಿ ಬಂದದ್ದಕ್ಕೆ ನಮ್ಮ ಭಾವನೆ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಒಳಗೆ ಬನ್ನಿ ಎಂದು ಅಥವಾ ಬರಬೇಕು ಬರಬೇಕು ಎಂದು ವಿವಿಧ ಬಗೆಯ ಉಚ್ಚಾರಣೆಗಳನ್ನು ಬಳಸಿ ಕರೆಯುತ್ತೇವೆ ವ್ಯಂಗ್ಯ ಅಥವಾ ಕೋಪವನ್ನು ನಮ್ಮ ಧ್ವನಿ ಏರಿಳಿತದಿಂದ ನಾವು ಇತರರಿಗೆ ವ್ಯಕ್ತಪಡಿಸುತ್ತೇವೆ ಬಹುತೇಕ ಬಾರಿ ಅದು ಸಹಜವಾಗಿ ಹೊರಬರುತ್ತದೆ ಪ್ಯಾರಾ ಲ್ಯಾಂಗ್ವೇಜ್ ಎನ್ನುವುದು ಧ್ವನಿಯ ಸಂಕೇತಗಳನ್ನು ಜೊತೆಗೆ ಎಲ್ಲಿ ಪದಗಳನ್ನು ಬಳಸಬೇಕಾಗುವುದು ಆ ಸ್ಥಳಗಳಲ್ಲಿ ಮೌನವಹಿಸಿದಾಗ ಆ ಮೌನದ ಅರ್ಥವನ್ನು ಕೂಡ ಅಧ್ಯಯನ ಮಾಡುತ್ತದೆ ನಾವುಅಧ್ಯಯನಮಾಡುವ ಆರನೆಯ ಅಂಶವನ್ನು Chronemics ಕ್ರಾನೆಮಿಕ್ಸ್ ಎಂದು ಕರೆಯುತ್ತಾರೆ ನಾವು ಸಮಯವನ್ನು ವಿವಿಧ ರೀತಿಯಲ್ಲಿ ನೋಡುತ್ತೇವೆ ಸಮಯವನ್ನು ಕೆಲವೊಮ್ಮೆ ವ್ಯಕ್ತಿಯಾಗಿ ನೋಡಿದರೆ ಇನ್ನು ಕೆಲವು ಬಾರಿ ಸಮಾಜವಾಗಿ ಹಾಗೂ ಸಂಸ್ಕೃತಿಯ ವ್ಯಾಖ್ಯಾನವಾಗಿ ನೋಡುತ್ತೇವೆ ಹೀಗೆ ಸಮಯದ ಅಂಶಗಳನ್ನು Chronemics ನಲ್ಲಿ ಸಂವಹನದ ಭಾಗವಾಗಿ ಅಧ್ಯಯನ ಇದು ವರ್ಣವನ್ನು ಸಾಮಾಜಿಕ ಅಂಶವಾಗಿ ಕಂಡು ಅದನ್ನು ಸಂವಹನದಲ್ಲಿ ಹೇಗೆ ನಿರ್ದಿಷ್ಟ ಸಂದೇಶವನ್ನು ರವಾನಿಸಲು ಬಳಸಲಾಗುತ್ತದೆ ಎಂಬುದನ್ನು ಅಧ್ಯಯನ ಮಾಡುತ್ತದೆ ಹೀಗೆ ವರ್ಣಗಳನ್ನು ಅಶಾಬ್ದಿಕ ಸಂವಹನದ ಅಂಶವಾಗಿ Chromatics ಅಧ್ಯಯನ ಮಾಡುತ್ತದೆ ಹೀಗೆ Olfactics ನಲ್ಲಿ ನಾವು ಸುಗಂಧದ ಅಥವಾ ವಾಸನೆಯ ಪ್ರಾಮುಖ್ಯತೆಯನ್ನು ಅಧ್ಯಯನ ಮಾಡುತ್ತೇವೆ ವಾಸನೆ ಎಂಬುದು ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಎರಡು ರೀತಿಯಲ್ಲಿ ಉಂಟಾಗುತ್ತದೆ ಇದು ವೈಯಕ್ತಿಕ ಆಯ್ಕೆಯಾದರೂ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಆಯ್ಕೆಗಳಲ್ಲಿ ಒಂದಾಗಿದೆ ಕೆಲವು ಸಂಸ್ಕೃತಿಗಳಲ್ಲಿ ಬಹುತೇಕ ಕಡ್ಡಾಯವಾಗಿ ಕೆಲವು ರೀತಿಯ ಸುಗಂಧದ್ರವ್ಯವನ್ನು ಬಳಸಲಾಗುತ್ತದೆ ಕೆಲವು ಸಂಸ್ಕೃತಿಗಳಲ್ಲಿ ಇಂತಹ ಸುಗಂಧದ್ರವ್ಯಗಳು ಧರಿಸಲ್ಪಟ್ಟು ಅದು ಇತರ ಸಂಸ್ಕೃತಿಯ ಜನರಿಗೆ ಅಡಚಣೆಯನ್ನು ಕೂಡ ಉಂಟುಮಾಡುತ್ತದೆ ಕೆಲವು ಬಾರಿ ಇದು ಸಾಮಾಜಿಕ ಅಥವಾ ವೃತ್ತಿಪರ ಗುರುತು ಕೂಡ ಆಗಿ ಉಳಿದಿದೆ Olfactics ಆಲಫಾಕ್ಕ್ಟಿಕ್ಸ್ ಎಂಬುದು ಎಂಟನೆಯ ಅಂಶ ನಾವು ಅಧ್ಯಯನ ಮಾಡುವ ಆಂಗಿಕ ಭಾಷೆಯ ಒಂಬತ್ತನೆಯ ಅಂಶ ಎಂದರೆ Artifacts ಅರ್ಟಿರ್ಫ್ಯಾಕ್ಟ್ಸ್ Artifacts ಸಂವಹನಕಾರ ನ ಉಡುಪಿನ ಶೈಲಿ ಅವರ ಅಲಂಕಾರಕ್ಕೆ ಬಳಸುವ ವಸ್ತುಗಳು ಮತ್ತಿತರ ಅಂಶಗಳನ್ನು ಸಮಗ್ರವಾಗಿ ಅಧ್ಯಯನ ಮಾಡಿ ಹೇಗೆ ಈ ವಸ್ತುಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಅಥವಾ ಭಾವನೆಗಳ ಗುರುತಾಗಿ ಸಂವಹನ ನಡೆಸುತ್ತವೆ ಎಂಬುದನ್ನು ಅಧ್ಯಯನಇದನ್ನು ನಾವು ನಮ್ಮ ದೇಹದ ಅಂಗವೆಂದು ಭಾವಿಸದೆ ಇದ್ದರೂ ಅಥವಾ ಇದು ನಮ್ಮ ದೇಹದ ಅಂಗವಾಗಿ ಇಲ್ಲದಿದ್ದರೂ ಕೂಡ ನಮ್ಮ ಆಂಗಿಕ ಭಾಷೆಯ ಭಾಗವಾಗಿ ಹೇಗೆ ನಮ್ಮ ಸನ್ನೆಗಳು ಹಾಗೂ ಭಂಗಿ ಮತ್ತಿತರ ಅಂಶಗಳು ಸಂವಹನದ ಭಾಗವಾಗುವುದು ಅದೇ ರೀತಿ ನಮ್ಮ ಅಲಂಕಾರಕ್ಕೆ ಉಪಯೋಗಿಸುವ ವಸ್ತುಗಳು ಕೂಡ ಆಂಗಿಕ ಭಾಷೆಯ ವಿಸ್ತೃತ ಅಂಶಗಳಾಗಿವೆ ನೀವು ಈ ನಿರ್ದಿಷ್ಟ slide ಸ್ಲೈಡ್ ಅನ್ನು ನೋಡಿದರೆ ನಿಮಗೆ ಆಂಗಿಕ ಭಾಷೆಯ ಅರ್ಥ ಸ್ಪಷ್ಟವಾಗುತ್ತದೆ ಈ ಸಭೆಯಲ್ಲಿ ಭಾಗವಹಿಸಿರುವ ಪ್ರತಿಯೊಂದು ವ್ಯಕ್ತಿಯೂ ಕೂಡ ತನ್ನ boss ಅನ್ನು ಬಿಟ್ಟರೆ ಎಲ್ಲರೂ ನಕಾರಾತ್ಮಕ ಭಾವನೆಯನ್ನು ರವಾನಿಸುತ್ತಿದ್ದಾರೆ ನಾವು ಪದಗಳನ್ನು ನಿರ್ಲಕ್ಷಿಸಿದರೆ ಕೇವಲ ಶೇಕಡಾ 50ರಷ್ಟು ಸಂವಹನ ಮಾತ್ರ ಸಾಧ್ಯವಾಗುತ್ತದೆ ಆದರೆ ಆಂಗಿಕ ಭಾಷೆ ಎಂಬುದು ಸಂವಹನದ ಅಶಾಬ್ದಿಕ ಅಂಶಗಳಿಗೆ ಸಾಮಾನ್ಯ ಮನುಷ್ಯನ ನೀಡಿರುವ ಉಕ್ತಿಯಾಗಿದೆ ಅದೇನೆಂದರೆ ನಾವು ಸಂವಹನ ನಡೆಯುತ್ತಿರುವ ಸಂದರ್ಭವನ್ನು ಮರೆತು ಕೇವಲ ಆ ಸನ್ನೆಯ ಅರ್ಥಕ್ಕೆ ಮಾತ್ರ ಗೊತ್ತು ಕೊಟ್ಟಿರುತ್ತೇವೆ ಜೊತೆಗೆ ನಾವು ಹೆಚ್ಚಾಗಿ ಯಾವ ಪದಗಳನ್ನು ಉಪಯೋಗಿಸುತ್ತಿದ್ದಾರೆ ಎಂಬುದರ ಮೇಲೆ ಗಮನ ಕೊಟ್ಟು ಅವರ ಆಂಗಿಕ ಭಾಷೆಯನ್ನು ನಿರ್ಲಕ್ಷಿಸುತ್ತೇವೆ ಸಂವಹನ ಸಮಯದಲ್ಲಿ ಮನುಷ್ಯನ ಆಂಗಿಕ ಭಾಷೆಯು ಉದ್ದೇಶಪೂರ್ವಕವಾಗಿ ಇರಬಹುದು ಅಥವಾ ಉದ್ದೇಶಪೂರ್ವಕವಾಗಿ ಇಲ್ಲದೆಯೂ ಇರಬಹುದು ಏಕೆಂದರೆ ಬಹುತೇಕ ಬಾರಿ ಮಾತನಾಡುವವರಿಗೆ ಅವರ ಆಂಗಿಕ ಭಾಷೆಯ ಬಗ್ಗೆ ಗಮನವಿರುವುದಿಲ್ಲ ಅಥವಾ ಅವರು ಜಾಗೃತರಾಗಿ ಮಾತನಾಡುತ್ತಿರುವುದಿಲ್ಲ ಕೆಲವು ಬಾರಿ Affect display ಗಳನ್ನು ಬಳಸಿ ಅಥವಾ Kinesics ನ ನಿರ್ದಿಷ್ಟ ಅಂಶಗಳನ್ನು ಬಳಸಿ ನಾವು ಮಾತನಾಡಲು ಪ್ರಯತ್ನಿಸುತ್ತೇವೆಯಾದರು ಅದರ ಮೇಲೆ ನಮಗೆಈ ಕಾರಣದಿಂದಲೇ ಆಶುಭಾಷಣ ಸ್ಪರ್ಧೆಗಳು ಮೂರು ನಿಮಿಷಕ್ಕಿಂತ ಹೆಚ್ಚಿಗೆ ಇರುವುದಿಲ್ಲ ಮುಂದುವರೆದು ನಮ್ಮ ಆಂಗಿಕ ಭಾಷೆಯು ನಮ್ಮ ಸಮಾಜ ಮತ್ತು ಸಂಸ್ಕೃತಿಯ ಉತ್ಪನ್ನವಾಗಿ ಇರುತ್ತದೆ ಸಾಂಸ್ಕೃತಿಕ ಮತ್ತು ಅಂತರ ಸಂಸ್ಕೃತಿಯ ಅಂಶಗಳನ್ನು ಆಂಗ್ಲಭಾಷೆಯಲ್ಲಿ ನಿರ್ಲಕ್ಷಿಸಿದರೆ ಹಲವಾರು ಅನುಮಾನಗಳಿಗೆ ಮತ್ತು ತಪ್ಪು ಗ್ರಹಿಕೆಗಳಿಗೆ ಆಸ್ಪದವನ್ನು ಕೊಡುತ್ತದೆ ಈ ರೀತಿಯ ಸಾಂಸ್ಕೃತಿಕ ವ್ಯತ್ಯಾಸಗಳು ಮತ್ತು ವಿಭಿನ್ನತೆಗಳು ನಮ್ಮ ದೈನಂದಿನ ಸಂವಹನದ ಅಥವಾ ಚರ್ಚೆಯ ಕಡ್ಡಾಯ ಭಾಗವಾಗಿರುತ್ತದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವೃತ್ತಿಪರ ಜೀವನವು ಅತಿ ಹೆಚ್ಚು ಸ್ಪರ್ಧಾತ್ಮಕವಾಗಿದೆ ವಿವಿಧ ವೃತ್ತಿಗಳ ಸ್ವಭಾವ ಮತ್ತು ಬೇಡಿಕೆಗಳು ದಿನದಿಂದ ದಿನಕ್ಕೆ ಬೆಳೆಯುತ್ತಿರುವಾಗ ಆಂಗಿಕ ಭಾಷೆಯನ್ನು ಕುರಿತಂತೆ ನಮ್ಮ ತಿಳುವಳಿಕೆಯ ವಿಸ್ತರಣೆಯ ಅನಿವಾರ್ಯತೆ ಇದೆ ರೋಗಿಗಳ ಸಮಾಲೋಚನೆಯೇ ಆಗಲಿ ಆಂಗಿಕ ಚಿಕಿತ್ಸೆಗಳು ದಾದಿ ಅಥವಾ ಪುನರ್ವಸತಿ ಕಾರ್ಯಕ್ರಮಗಳನ್ನು ಕುರಿತಂತೆ ಆಗಿರಬಹುದು ಮಕ್ಕಳನ್ನು ಕಾಳಜಿ ಮಾಡುವ ಕೇಂದ್ರಗಳಿರಬಹುದು ಶಾಲೆಯ ಉಪಾಧ್ಯಾಯರ ಬಹುದು ಅಪರಾಧಿಗಳನ್ನು ತನಿಖೆ ಮಾಡುವ ಪೊಲೀಸರಿಗೆ ಇರಬಹುದು ವಕೀಲರು ಅಷ್ಟೇ ಏಕೆ ನಮ್ಮಂತಹ ಸಾಮಾನ್ಯ ವಿಶ್ವವಿದ್ಯಾನಿಲಯದ ಉಪನ್ಯಾಸಕರು ಕೂಡ ಆಂಗಿಕ ಭಾಷೆಯನ್ನು ಬಳಸುತ್ತಾರೆ ಆದುದರಿಂದ ಆಂಗಿಕ ಭಾಷೆಯನ್ನು ಕುರಿತಂತೆ ತಿಳುವಳಿಕೆಯು ಅಥವಾ ಅದನ್ನು ಅರ್ಥಮಾಡಿಕೊಳ್ಳುವುದರ ಉದ್ದೇಶ ಅಪಾರ್ಥಗಳನ್ನು ತಪ್ಪಿಸುವುದು ಮತ್ತು ಘರ್ಷಣೆಗಳನ್ನು ವೈರತ್ವವನ್ನು ತಡೆಯುವುದೇ ಆಗಿದೆ ಜೊತೆಗೆ ನಾವು ಉತ್ತಮ ಕೇಳುಗರಾಗಿ ಕೂಡ ಮಾರ್ಪಾಡಾಗಬಹುದು ಏಕೆಂದರೆ ಕೇವಲ ಪದಗಳನ್ನಷ್ಟೇ ಗ್ರಹಿಸದೆ ಒಟ್ಟಾರೆಯಾಗಿ ಸಂವಹನದ ಅಶಾಬ್ದಿಕ ಅಂಶಗಳನ್ನು ಕೂಡ ಗ್ರಹಿಸುತ್ತಿರುತ್ತೆವೆ ಆದುದರಿಂದ ವಿವಿಧ ವೃತ್ತಿಪರ ಪರಿಸ್ಥಿತಿಗಳಲ್ಲಿ ಆಂಗಿಕ ಭಾಷೆಯ ತಿಳುವಳಿಕೆ ಬಹಳ ಮುಖ್ಯವಾಗಿದೆ ಆಂಗಿಕ ಭಾಷೆಯನ್ನು ಅರ್ಥಮಾಡಿಕೊಳ್ಳುವುದು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ಆಂಗಿಕ ಭಾಷೆಯನ್ನು ಸಂದರ್ಭೋಚಿತ ಗೊಳಿಸುವುದು ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನತೆಗಳು ಇರುತ್ತವೆ ಪ್ರತಿಯೊಬ್ಬರ ಆಂಗಿಕ ಭಾಷೆಯೂ ಕೂಡ ಮತ್ತು ಬರಿ ಗಿಂತ ಭಿನ್ನವಾಗಿದೆ ಉದಾಹರಣೆಗೆ ಜಪಾನಿನಲ್ಲಿ ಯಾರಾದರೂ ಮಾತನಾಡುತ್ತಿದ್ದರೆ ಕೇಳುಗರು ಮಾತನಾಡುವವರ ಕುತ್ತಿಗೆಯನ್ನು ನೋಡಬೇಕೆಂದು ಕಲಿಸಲಾಗುತ್ತದೆ ಅದೇ ರೀತಿ ಚೀನಾ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯಾರೊಂದಿಗಾದರೂ ಮಾತನಾಡುವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದಿಲ್ಲ ಏಕೆಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವುದು ಗೌರವವಲ್ಲ ಎಂಬುದು ಅವರ ಭಾವನೆ ಅದೇ ರೀತಿ ಅಮೆರಿಕದಲ್ಲಿ ಕೇಳುಗರು ಮಾತನಾಡುವವರ ಕಣ್ಣಲ್ಲೇ ಕಣ್ಣಿಟ್ಟು ನೋಡಬೇಕೆಂದು ಬಯಸುತ್ತಾರೆ ಇದೇ ರೀತಿ ಲಿಂಗ ಆಧಾರಿತ ಭಿನ್ನತೆಗಳು ಹಾಗೂ ಸಾಂಸ್ಕೃತಿಕ ರೂಡಿ ಬದ್ಧತೆಗಳು ಅಸ್ತಿತ್ವದಲ್ಲಿರುವುದು ಕೂಡ ನಾವು ಕಾಣುತ್ತೇವೆ ಯಾವ ಸಂಸ್ಕೃತಿಯಲ್ಲಿ ಲಿಂಗ ಸಮಾನತೆ ಇರುವುದಿಲ್ಲವೋ ಅಂತಹ ಸಂಸ್ಕೃತಿಯಲ್ಲಿ ಇರುಮುಡಿ ಬದ್ಧತೆಗಳು ಅಧಿಕವಾಗಿರುತ್ತವೆ ಹಾಗೂ ವಿವಿಧ ಸಂದರ್ಭಗಳಲ್ಲಿ ಅಂದರೆ ಅಂತರ ಸಂಸ್ಕೃತಿಯ ಸಂವಹನ ಸಂದರ್ಭದಲ್ಲಿ ಅಥವಾ ಅಂತರ ವರ್ಣ ಸಂವಹನ ಸಂದರ್ಭಗಳಲ್ಲಿ ಸಂವಹನಕಾರರು ನೀಡುವ ಸನ್ನೆಗಳನ್ನು ತಪ್ಪಾಗಿ ಅರ್ಥೈಸಿ ಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಆದ್ದರಿಂದ ಮುಖ್ಯವಾಗಿ ಸಾಂಸ್ಕೃತಿಕ ಭಿನ್ನತೆಗಳು ಲಿಂಗ ಆಧಾರಿತ ರೂಢಿ ಬದ್ಧತೆಗಳು ಮತ್ತು ಆಂಗಿಕ ಭಾಷೆಯ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಒಂದು ಭಾಷೆಯು ವಾಕ್ಯಗಳು ಹಾಗೂ ವಾಕ್ಯಗಳ ವೃಂದದಿಂದ ಕೂಡಿರುತ್ತದೆ ಅಂತೆಯೇ ಆಂಗಿಕ ಭಾಷೆಯೂ ಕೂಡ ಪದಗಳು ವಾಕ್ಯಗಳು ಮತ್ತು ವಾಕ್ಯ ವೃಂದದಿಂದ ಕೂಡಿರುತ್ತದೆ ನಮಗೆ ತಿಳಿದಿರುವ ಹಾಗೆ ಒಂದು ಪದಕ್ಕೆ ಹಲವಾರು ಅರ್ಥಗಳಿರುತ್ತವೆ Allan pease ರವರ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ಉಲ್ಲೇಖಿಸಲು ಇಚ್ಚಿಸುತ್ತೇನೆ ಡ್ರೆಸ್ಸಿಂಗ್ ಎಂಬ ಪದವು ಕಡಿಮೆಯೆಂದರೂ ಹತ್ತು ವಿಭಿನ್ನ ಅರ್ಥಗಳನ್ನು ಹೊಂದಿದೆ Wood ಎಂಬ ಪದವು ಕೂಡ ಬಹಳ ಸರಳವಾದ ಪದವಾಗಿದ್ದು ಇದಕ್ಕೂ ಹಲವಾರು ಅರ್ಥಗಳು ಇವೆ ಆದುದರಿಂದ ನಾವು ಕೇವಲ ಒಂದು ಪದವನ್ನು ಬಳಸುತ್ತೇವೆ ಎಂದರೆ ಅದರಿಂದ ಹೇಳಬೇಕೆಂದಿರುವ ವಿಷಯದ ಸಂಪೂರ್ಣ ಮಾಹಿತಿ ರವಾನೆ ಸಾಧ್ಯವಾಗುವುದಿಲ್ಲ ಅದೇ ರೀತಿ ತಂದೆಯು ಕೂಡ ನಾವು ಕೇವಲ ಒಂದು ಪದದಂತೆ ನೋಡುತ್ತೇವೆ ಯಾವುದೇ ವಿಚಾರಕ್ಕೆ ಹೌದು ಅಥವಾ ಇಲ್ಲ ಎಂದು ವ್ಯಕ್ತಪಡಿಸುವಾಗ ಕೂಡ ಆ ಪದ ಕೇವಲ ಎರಡಕ್ಷರದ ಆದರೂ ಕೂಡ ಅದನ್ನು ಸನ್ ವಹಿಸುವಾಗ ನಾವು ನಮ್ಮ ಮುಖದಲ್ಲಿ ಭಾವನೆಗಳನ್ನು ತೋರಿಸುತ್ತೇವೆ ಹೇಗೆ ಒಂದು ಪದವನ್ನು ವಾಕ್ಯದಲ್ಲಿ ಬಳಸಿದಾಗ ಅದಕ್ಕೆ ಸಂದರ್ಭೋಚಿತ ಅರ್ಥವಾಗುವುದು ಅದೇ ರೀತಿ ತಂದೆಯು ಕೂಡ ವಿವಿಧ ವಿವಿಧ ಗುಂಪಿನ ಸಂಖ್ಯೆಗಳು ಹಾಗೂ ಭಂಗಿಗಳ ಜೊತೆಗೆ ಉಪಯೋಗಿಸಿದಾಗ ಸನ್ನೆಗೆ ಸಂದರ್ಭೋಚಿತ ಅರ್ಥ ಒದಗುತ್ತದೆ ಉದಾಹರಣೆಗೆ ಮರ ಎಂದರೆ ಅದು ಕೇವಲ ಒಂದು ಪದವಾಗುತ್ತದೆ ಇದೇ ರೀತಿ ಹುಬ್ಬನ್ನು ಗಂಟುಹಾಕಿದ ಒಂದು ಸನ್ನೆಯನ್ನು ಮಾತ್ರ ಕಂಡಾಗ ಅದು ಅರ್ಥವಾಗುವುದಿಲ್ಲ ಯಾವಾಗ ನಾವು ಒಬ್ಬ ವ್ಯಕ್ತಿಯ ನಗುಮುಖ ಅವನ ಆಂಗಿಕ ಭಾಷೆ ಎಲ್ಲವನ್ನೂ ಒಟ್ಟಾಗಿ ಕಾಣುತ್ತೇವೆಯೋ ಆಗ ನಮಗೆ ಆ ಸನ್ನೆಯ ಅರ್ಥ ಸಮಗ್ರವಾಗಿ ಆಗುತ್ತದೆ ನಂತರ ಆ ವಾಕ್ಯವನ್ನು ವಾಕ್ಯಗಳ ವೃಂದಕ್ಕೆ ಸೇರಿಸಿ ಸಂದರ್ಭೋಚಿತವಾಗಿ ಮಾಡುತ್ತೇವೆ ಉದಾಹರಣೆಗೆ ನನಗೆ ಒಂದು ಮರದ ತುಂಡು ಬೇಕು ಆದುದರಿಂದ ನಾವು ಇತರರೊಡನೆ ಸಂವಹನ ನಡೆಸುವಾಗ ಕೇವಲ ಪದಗಳನ್ನು ಅಷ್ಟೇ ಅಲ್ಲದೆ ಅವರ ಆಂಗಿಕ ಭಾಷೆಯನ್ನು ಕೂಡ ನೋಡಿ ಒಟ್ಟಾರೆಯಾಗಿ ಅರ್ಥಮಾಡಿಕೊಳ್ಳುತ್ತೇವೆ ತುಂಬಾ ಬಿಸಿಯಾಗಿರುವುದರಿಂದ ತೋಟದಲ್ಲಿ ಉರುವಲು ಹಾಕಿ ಸ್ವಲ್ಪ ಹೊತ್ತು ಕಾಲ ಕಳೆಯೋಣ ಎಂದಾಗ ಪದಗಳು ಹಾಗು ವಾಕ್ಯಗಳಿಗೆ ಅರ್ಥ ಒದಗಿ ಸಂದರ್ಭ ಅವು ಯಾವುವೆಂದರೆ ಸಾಂಸ್ಕೃತಿಕ ವಿಭಿನ್ನತೆಗಳು ಲಿಂಗ ಆಧಾರಿತ ರೂಢಿಬದ್ಧತೆಗಳು ಮತ್ತು ಕಾಲದ ಅಂತರ ನಾವು ಒಬ್ಬ ವ್ಯಕ್ತಿಯ ಸಾಂಸ್ಕೃತಿಕ ಭಿನ್ನತೆಗಳು ಅವನ ಲಿಂಗಾಧಾರಿತ ರೂಡಿ ಬದ್ಧತೆಗಳು ಮತ್ತು ಅವನ ಇತರ ಆಂಗಿಕ ಭಾಷೆಯನ್ನು ಕೆಲವು ನಿಮಿಷಗಳ ಕಾಲ ಗಮನಿಸಿದರೆ ಅದೇ ಶಾಬ್ದಿಕ ಸಂವಹನದ ವಾದ್ಯವೃಂದಕ್ಕೆ ಸಮಾನವಾದ ಅಶಾಬ್ದಿಕ ವಾಕ್ಯವೃಂದವಾಗುವುದು ಆದುದರಿಂದ ಆಂಗಿಕ ಭಾಷೆಯನ್ನು ಸಂದರ್ಭೋಚಿತ ಗೊಳಿಸುವುದು ಬಹಳ ಮುಖ್ಯ ಹಾಗೂ ಅಗತ್ಯ ಯಾವುದೇ ವ್ಯಕ್ತಿಯ ಭಾಷಣವನ್ನು ರೇಡಿಯೋ ಮೂಲಕ ಕೇಳಿದಾಗ ಅಥವಾ ಒಬ್ಬ ಬರಹಗಾರನ ಲೇಖನವನ್ನು ಅಥವಾ ಪುಸ್ತಕವನ್ನು ಓದಿದಾಗ ನಾವು ಅವನ ಆಂಗ್ಲ ಭಾಷೆಯನ್ನು ಮನಸ್ಸು ಕಲ್ಪಿಸಿಕೊಳ್ಳಲು ಪ್ರಚೋದಿಸುತ್ತದೆ ಉದಾಹರಣೆಗೆ ಮಾತನಾಡುವಾಗ ನಾನು ಮೂಗನ್ನು ಉಜ್ಜಿದರೆ ಅದಕ್ಕೆ ಯಾವುದೇ ಅರ್ಥವನ್ನು ಕಲ್ಪಿಸಲು ನಾನು ಬಹಳ ಕೆಟ್ಟ ನೆಗಡಿಯಿಂದ ಬಳಲುತ್ತಿದ್ದು ಮೂಗನ್ನು ಉಜ್ಜಿಕೊಳ್ಳುತ್ತಿದ್ದೇನೆ ಎಂಬುದನ್ನು ಕೂಡ ತೆಗೆದುಕೊಳ್ಳಬಹುದು ಆದುದರಿಂದ ನಾವು ಅರ್ಥಮಾಡಿಕೊಳ್ಳಬೇಕಾಗಿದೆ ಅದು ಏನೆಂದರೆ ಕೇವಲ 10 ಆಧಾರದ ಮೇಲೆ ಯಾವ ಒಬ್ಬ ವ್ಯಕ್ತಿಯನ್ನು ಹೀಗೆ ಎಂದು ತೀರ್ಮಾನಕ್ಕೆ ಬರಬಾರದು

ಇದರಿಂದ ನಾವು ಅರ್ಥಮಾಡಿಕೊಳ್ಳಬೇಕಾಗಿದೆ ಏನೆಂದರೆ ಆಂಗಿಕ ಭಾಷೆಯನ್ನು ಸಂದರ್ಭೋಚಿತ ಗೊಳಿಸುವುದು ಬಹಳ ಮುಖ್ಯ ಇಲ್ಲವಾದರೆ ಅಪಾರ್ಥಗಳಿಗೆ ತಪ್ಪು ಕಲ್ಪನೆಗಳಿಗೆ ಈಡಾಗುವ ಅಪಾಯವು ಹೆಚ್ಚು Carol Goman ರವರು ಉಲ್ಲೇಖಿಸುವ 5 ಸಾಮಾನ್ಯ ತಪ್ಪುಗಳನ್ನು ನಾವು ಇಲ್ಲಿ ಸ್ಮರಿಸಬಹುದು ಅಲ್ಲದೆ ಆ ವ್ಯಕ್ತಿಯು ಆರಂಭದಿಂದ ಹೇಗಿದ್ದವು ಎಂಬುದನ್ನು ಮರೆತು ನಮ್ಮದೇ ಸಂಸ್ಕೃತಿಯಆಧಾರದ ಮೇಲೆ ಇತರರನ್ನು ಅರ್ಥಮಾಡಿಕೊಳ್ಳುತ್ತೇವೆ ಇದುವರೆಗೂ ನಾವು ಈ ತರಗತಿಯಲ್ಲಿ ಆಂಗಿಕ ಭಾಷೆಯ ಮೂಲ ವ್ಯಾಖ್ಯಾನಗಳು ಆಂಗಿಕ ಭಾಷೆಯ ಮೂಲ ಅಧ್ಯಯನ ಕ್ಷೇತ್ರವಾಗಿ ಆಂಗಿಕ ಭಾಷೆ ಹಾಗೂ ಅದರ ಬೆಳವಣಿಗೆ ಸಂವಹನದ ಅಶಾಬ್ದಿಕ ಅಂಶಗಳಲ್ಲಿ ಆಂಗಿಕ ಭಾಷೆಯ ಮಹತ್ವ ವ್ಯಾಪ್ತಿಯನ್ನು ತಿಳಿದುಕೊಂಡಿದ್ದೇವೆ ನಮ್ಮ ಮುಂದಿನ ತರಗತಿಯಲ್ಲಿ ಇದೆ ವಿಷಯಗಳನ್ನು ಕುರಿತಂತೆ ವಿವರವಾಗಿ ಚರ್ಚಿಸೋಣ ಧನ್ಯವಾದಗಳು